ಮ್ಯಾಟರ್ ತರಂಗಗಳು ಮತ್ತು ಅವುಗಳ ಪ್ರಾಯೋಗಿಕ ಪತ್ತೆ ಮಾಡುವಿಕೆ ಹಿಂದಿನ 2 ಉಪನ್ಯಾಸಗಳಲ್ಲಿ ಗಣಿತಶಾಸ್ತ್ರವನ್ನು ಹೇಗೆ ಬರೆಯುವುದು ಮತ್ತು ಸ್ಟೇಷನರಿ ವೇವ್ ಗಳು ಹೇಗೆ ಉದ್ಭವಿಸುತ್ತವೆ ಮತ್ತು ವೈಬ್ರೇಟಿಂಗ್ ಸ್ಟ್ರಿಂಗ್ ನ ಸಾಮಾನ್ಯ ಸ್ಥಳಾಂತರವನ್ನು ಐಗನ್ ಕಾರ್ಯಗಳು ಮತ್ತು ಐಗನ್ ಆವರ್ತನಗಳ ಪ್ರಕಾರ ವ್ಯಕ್ತಪಡಿಸಬಹುದು ಎಂಬ ಕಲ್ಪನೆಯನ್ನು ನಿಮಗೆ ಪರಿಚಯಿಸಲಾಗಿದೆ ಆ ಪ್ರಕಾರ ನಾವು ಕಣಗಳಿಗೆ ತರಂಗ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಲು ಬಯಸುತ್ತೇವೆ ಮತ್ತು ಆದ್ದರಿಂದ ಆ ಉಪನ್ಯಾಸಗಳನ್ನು ನೀಡಲಾಗುವುದು ಆದ್ದರಿಂದ ನೀವು ಕಣಗಳ ತರಂಗ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಲು ಬಯಸಿದರೆ ಅದನ್ನು ಏಕೆ ಮಾಡಬೇಕು ಮತ್ತು ಚಲಿಸುವ ಕಣವು ಅದರೊಂದಿಗೆ ತರಂಗಗಳನ್ನು ಹೊಂದಿರುವುದರಿಂದ ಇದನ್ನು ಮಾಡಲಾಗುತ್ತದೆ ಮತ್ತು ನಾವು ಈ ತರಂಗವನ್ನು ವಿವರಿಸಲು ಬಯಸುತ್ತೇವೆ ಅದರ ಅರ್ಥವೇನು ಅದನ್ನು ಅರ್ಥಮಾಡಿಕೊಳ್ಳೋಣ ಇದರ ಅರ್ಥವೇನೆಂದರೆ ಚಲಿಸುವ ಕಣವಿದ್ದರೆ ಅಲ್ಲಿ ಅಸ್ಸೋಸಿಯೇಟೆಡ್ ವೇವ್ ಇದೆ ಆದ್ದರಿಂದ ಕಣವು ಸ್ವತಂತ್ರವಾಗಿ ಚಲಿಸುತ್ತಿದೆ ಇದು ಮ್ಯಾಟರ್ ವೇವ್ ಅಥವಾ ಡಿ ಬ್ರೊಗ್ಲಿ ವೇವ್ ಎಂದು ಕರೆಯಲ್ಪಡುವ ತರಂಗವನ್ನು ಹೊಂದಿದೆ ಮತ್ತು ಇದರ ತರಂಗ ಉದ್ದವು ಲ್ಯಾಂಬ್ಡಾ ವನ್ನು ಹೊಂದಿದೆ ಅದು h p ನಿಂದ ನೀಡಲ್ಪಟ್ಟಿದೆ ಅಲ್ಲಿ h ಪ್ಲ್ಯಾಂಕ್ ನ ಸ್ಥಿರತೆ ಇರುತ್ತದೆ ಮತ್ತು p ಎಂಬುದು ಆವೇಗ ಕಣ ಮತ್ತು ನಾನು ಬಾಕ್ಸ್ ನಲ್ಲಿ ಹಾಕುತ್ತಿರುವ ಈ ಸಂಬಂಧವು ನಿಜವಾದ ಸಾಪೇಕ್ಷವಲ್ಲದ ಸಂಬಂಧವಾಗಿದೆ ಮತ್ತು ಸಾಪೇಕ್ಷತಾ ಕಣಗಳಿಗೆ λhp ಸರಿ ಮಾಸ್ m ನ ಕಣಗಳು ಇದ್ದರೆ ಇದರ ಅರ್ಥವೇನೆಂದು ನಾನು ವಿವರಿಸುತ್ತೇನೆ pmv1 v2c2 ಗಾಗಿ ಸರಿಯಾದ ಸೂತ್ರವನ್ನು v ಬಹಳ ದೊಡ್ಡದಾಗಿದ್ದರೆ ನಿಮಗೆ ತಿಳಿದಿರುವ ಆವೇಗವನ್ನು m v ಎಂದು ನೀಡಲಾಗುತ್ತದೆ ಇದನ್ನು ಸಾಪೇಕ್ಷತಾ ಆವೇಗ ಎಂದು ಕರೆಯಲಾಗುತ್ತದೆ ಇದು ಬಹಳ ಸ್ಮಾಲ್ v ಗೆ ಸಾಪೇಕ್ಷವಲ್ಲದ ಸೂತ್ರಕ್ಕೆ ಹೋಗುತ್ತದೆ ಇದು ಸಾಪೇಕ್ಷವಲ್ಲದ ಸೂತ್ರವಾಗಿದೆ ಮತ್ತು ಡಿ ಬ್ರೊಗ್ಲಿ ರವರ ಸಂಬಂಧವು ಹೇಳುವಂತೆ ಲ್ಯಾಂಬ್ಡಾ ವನ್ನು h1 v2c2mv ನಿಂದ ನೀಡಲಾಗುವುದು ಎಂದು ಹೇಳುತ್ತದೆ ಮತ್ತು ಒಂದು ಸಣ್ಣ ವೇಗಕ್ಕೆ h mv ಗೆ ಹೋಗುತ್ತದೆ ಇದು ಪ್ರಸ್ತಾಪವಾಗಿದೆ ಇದನ್ನು ಪಡೆಯಲಾಗುವುದಿಲ್ಲ ಬೇರೆ ಯಾವುದೇ ಸಮೀಕರಣದಿಂದ ಪಡೆಯಲಾಗುವುದಿಲ್ಲ ಆದರೆ ಇದು ಒಂದು ಮೂಲಭೂತ ಸಮೀಕರಣವಾಗಿದೆ ಇದರ ಕಣಗಳು ಈ ತರಂಗವನ್ನು ಹೊಂದಿರುತ್ತದೆ ವೇವ್ ಲೆನ್ತ್ h mv ಆದ್ದರಿಂದ ನಾವು ಇದನ್ನು ಪಡೆಯುತ್ತಿದ್ದೇವೆ ಎಂದು ಹೇಳುವ ಯಾರಾದರೂ ನನ್ನನ್ನು ಪಡೆಯಲಾಗುವುದಿಲ್ಲ ಅಲ್ಲಿ ಸ್ಥಾಪಿಸುವ ಏಕೈಕ ಮಾರ್ಗವಾಗಿದೆ ಆದ್ದರಿಂದ ಇದನ್ನು ಸ್ಥಾಪಿಸುವ ಏಕೈಕ ಮಾರ್ಗವೆಂದರೆ ಸೂತ್ರವನ್ನು ಪ್ರಾಯೋಗಿಕವಾಗಿ ಪರಿಶೀಲಿಸುವುದು ಮತ್ತು ಅದು ಪ್ರಾಯೋಗಿಕವಾಗಿ ನಿಜವಾಗಿದ್ದರೆ ಅದು ನಿಜವೆಂದು ನಿಮಗೆ ತಿಳಿದಿದೆ ಆದ್ದರಿಂದ ಈ ಸಂಬಂಧವನ್ನು ಪರೀಕ್ಷಿಸಲು ಯಾವ ಪ್ರಯೋಗಗಳನ್ನು ಮಾಡಬಹುದೆಂದು ನಾನು ಈ ಉಪನ್ಯಾಸದಲ್ಲಿ ವಿವರಿಸುತ್ತೇನೆ ಆದರೆ ಅದಕ್ಕೂ ಮೊದಲು ನಾನು ನಿಮಗೆ ಕೆಲವು ರೀತಿಯ ಐತಿಹಾಸಿಕ ಹಿನ್ನೆಲೆಯನ್ನು ನೀಡಲು ಬಯಸುತ್ತೇನೆ ಈ ಸಂಬಂಧಕ್ಕೆ ಡಿ ಬ್ರೊಗ್ಲಿ ಹೇಗೆ ಬಂದರು ಎಂಬುದರ ಬಗ್ಗೆ ಮತ್ತು ನಾನು ಅದನ್ನು ನೀಡುತ್ತಿದ್ದೇನೆ ಸಮೀಕರಣಗಳೊಂದಿಗೆ ಅನ್ವಯಿಸುವಾಗ ಜನರು ಹೇಗೆ ಯೋಚಿಸುತ್ತಾರೆ ಮತ್ತು ಅವರ ಆಧಾರದ ಮೇಲೆ ಏನನ್ನಾದರೂ ಪ್ರಸ್ತಾಪಿಸುತ್ತಾರೆ ಎಂಬುದು ಕೇವಲ ಡಿರವೇಷನ್ ಅಲ್ಲ ಆದರೆ ಅಂತಿಮ ಪರಿಶೀಲನೆಯು ಪ್ರಯೋಗಗಳಾಗಿವೆ ಡಿ ಬ್ರೊಗ್ಲಿ ಪ್ರಸ್ತಾಪಿಸಿದ ಈ ಸೂತ್ರವು ಪ್ರಾಯೋಗಿಕವಾಗಿ ನಿಜವಾಗದಿದ್ದರೆ ಅದಕ್ಕೆ ಯಾವುದೇ ಅರ್ಥವಿಲ್ಲ ಆದ್ದರಿಂದ ಆಸಕ್ತಿಯ ಹಕ್ಕನ್ನು ನೋಡೋಣ ಆದ್ದರಿಂದ ನಾನು ಈ ಐತಿಹಾಸಿಕವನ್ನು ಬರೆಯುತ್ತೇನೆ ಡಿ ಬ್ರೋಗ್ಲಿ ಹೇಳಿದ್ದ ಹಿನ್ನೆಲೆಯೆಂದರೆ ಐನ್ಸ್ಟೈನ್ ರವರ ಮಾಸ್ m ಸಂಬಂಧದಿಂದ ಒಂದು ಕಣವಿದ್ದರೆ ಅದು ಎನರ್ಜಿ mc ಸ್ಕ್ವೇರ್ ಅನ್ನು ಹೊಂದಿರುತ್ತದೆ ಮತ್ತು ಪ್ಲ್ಯಾಂಕ್ ರವರ ಸಂಬಂಧದಿಂದ ಅದು ಕೆಲವು ಆಂತರಿಕತೆಯನ್ನು ಹೊಂದಿದ್ದರೆ ನಮಗೆ ಆಂತರಿಕ ಆವರ್ತನವನ್ನು ಬರೆಯೋಣ mc2h ನಾನು ಅದನ್ನು ಪಡೆಯುತ್ತಿಲ್ಲ ಐತಿಹಾಸಿಕವಾಗಿ ಡಿ ಬ್ರೋಗ್ಲಿ ತನ್ನ ಸೂತ್ರಗಳೊಂದಿಗೆ ಆಡುತ್ತಿದ್ದ ರೀತಿಯನ್ನು ನಾನು ನಿಮಗೆ ಕೆಲವು ಐತಿಹಾಸಿಕ ಹಿನ್ನೆಲೆಯ ರೀತಿಯಲ್ಲಿ ವಿವರಿಸುತ್ತಿದ್ದೇನೆ ಮತ್ತು ಕಣವು v ವೇಗದೊಂದಿಗೆ ಚಲಿಸುವಾಗ ಅದರ ಶಕ್ತಿಯನ್ನು mc21 v2c2 ಎಂದು ನೀಡಲಾಗುತ್ತದೆ ಅದು ಸರಿಯಾದ ರಿಲೇಟಿವೆಸ್ಟಿಕ್ ಫಾರ್ಮಲ್ ಆಗಿದೆ ಆದ್ದರಿಂದ ಅದರ internal mc21 v2c2 ಗೆ ಸಮಾನವಾಗಿರುತ್ತದೆ internal ಸ್ವಲ್ಪ ಹೆಚ್ಚಾಗಿದೆ ಎಂದು ನೀವು ನೋಡುತ್ತೀರಿ ಮತ್ತೊಂದೆಡೆ ಇದು ಚಲಿಸುತ್ತಿರುವಾಗ ಮತ್ತು ಒಬ್ಬ ವ್ಯಕ್ತಿಯು ಅದನ್ನು ಇಲ್ಲಿಂದ ವೀಕ್ಷಿಸುತ್ತಿರುವಾಗ ಈ ಆವರ್ತನದ internalಇಂಟರ್ನಲ್ ಕ್ಲಾಕ್ ಸಮಯದ ಹಿಗ್ಗುವಿಕೆಯಿಂದ ನಿಧಾನಗೊಳ್ಳುತ್ತದೆ ಮತ್ತು ಬೇರೆ ಆವರ್ತನವಿದೆ ಹೊರಗಡೆ v mc21 v2c2h ಗೆ ಸಮನಾಗಿರುತ್ತದೆ ಈ ಆವರ್ತನವು ಕಡಿಮೆಯಾಗಿದೆ ಏಕೆಂದರೆ ಹೊರಗಿನ ಸಮಯದ ಹಿಗ್ಗುವಿಕೆ ಈ ಗಡಿಯಾರ ನಿಧಾನವಾಗಿ ಚಲಿಸುತ್ತಿರುವುದನ್ನು ನೋಡುತ್ತದೆ ಆದ್ದರಿಂದ ವೇಗ v ಯೊಂದಿಗೆ ಚಲಿಸುತ್ತಿರುವ ಅದೇ ಕಣಕ್ಕೆ ನಮಗೆ 2 ವಿಭಿನ್ನ ಆವರ್ತನಗಳಿವೆ ನಾನು ನಿಜವನ್ನು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತೇನೆ ಅದು ಈ ವ್ಯಕ್ತಿ ಎದುರಿಸುತ್ತಿರುವ ಸಂದಿಗ್ಧತೆ ಆಗಿದೆ mc2h1 v2c2 ಆಗಿರುವ 2 ಆವರ್ತನಗಳ internal ಅನ್ನು ಸಮನ್ವಯಗೊಳಿಸುವ ಮಾರ್ಗವಾಗಿದೆ ಮತ್ತು v ಇದನ್ನು ನಾವು ಗಡಿಯಾರ ಎಂದು ಕರೆಯೋಣ ಅದು mc21 v2c2h ಎಂದರೆ ಕಣವು ಅದರೊಂದಿಗೆ ಒಂದು ತರಂಗವನ್ನು ಹೊಂದಿದೆ ಎಂದು ಊಹಿಸುವುದು ತದನಂತರ internal mc2h1 v2c2 ಮತ್ತು ಈ ತರಂಗವು ಯಾವಾಗಲೂ clockನೊಂದಿಗೆ ಹಂತದಲ್ಲಿದೆ ನಾನು ಊಹಿಸುತ್ತಿದ್ದೇನೆ ಹಿಂದಿನ 2 ಉಪನ್ಯಾಸಗಳಿಂದ ಚಲಿಸುವ ಕಣ ಮರುಪಡೆಯುವಿಕೆಯೊಂದಿಗೆ ಉಳಿದಿದೆ ಈ ಹಂತವನ್ನು t xv ನೀಡಿದೆ ಅದು ಏನೂ ಅಲ್ಲ ಆದರೆ 2πνt xv ಆದ್ದರಿಂದ ಈ ತರಂಗವು ಆವರ್ತನ nu ಆಂತರಿಕವಾಗಿದೆ ಮತ್ತು ತರಂಗದ ಹಂತವು t ಸಮಯದಲ್ಲಿ x ಸ್ಥಾನದಲ್ಲಿ 2πinternalt xv ಆಗಿರುತ್ತದೆ ಆದ್ದರಿಂದ ಈ ತರಂಗದ ಹಂತವು 2πinternalt xv ಗೆ ಸಮಾನವಾಗಿದೆ ಆವರ್ತನ ಗಡಿಯಾರದ clock ಹಂತದ ಬಗ್ಗೆ ಹೇಗೆ ಈ ಗಡಿಯಾರವು ಕಣದೊಂದಿಗೆ ಇರುತ್ತದೆ ಮತ್ತು t ಸಮಯದ ಹಂತವು clock2πt ಆಗಿರುತ್ತದೆ ಮತ್ತು ಈ 2 ಹಂತಗಳು ಸಮನಾಗಿರಬೇಕು ಎಂದು ಡಿ ಬ್ರೊಗ್ಲಿ ಏಕೆ ಒತ್ತಾಯಿಸಿದರು ಹಾಗಾಗಿ ಎಡಭಾಗದಲ್ಲಿ 2πinternalt xinternalv ಇದೆ ಎಂದು ಬರೆಯೋಣ ಮತ್ತು ನಮ್ಮ ಬೇಡಿಕೆಯು ಇದು 2πclockt ಗೆ ಸಮನಾಗಿರಬೇಕು 2π 2π 2 ಕಡೆಗಳಿಂದ ರದ್ದುಗೊಳ್ಳುತ್ತದೆ ಮತ್ತು internalt xclockt ಮತ್ತು ನಾನು ಈಗ ಈ x v t ಅನ್ನು ಬದಲಾಯಿಸಲಿದ್ದೇನೆ ಏಕೆಂದರೆ ಅದು ಕಣಕ್ಕೆ v ಆಗಿದೆ ಆದ್ದರಿಂದ ನಾನು internalt vt clockt ಎಂದು ಬರೆಯಲಿದ್ದೇನೆ ನೀವು ಆಶ್ಚರ್ಯಪಡಬಹುದು ಮತ್ತು ಈ ಸಮಯದಲ್ಲಿ ನಾವು ಮೋಸ ಹೋಗಬಹುದು ಎಂದು ನೀವು ಭಾವಿಸಬಹುದು ಏಕೆಂದರೆ ಇದು ಇಲ್ಲಿ x vt ಅನ್ನು ರದ್ದುಗೊಳಿಸಿದ ವಿಷಯಗಳಿಂದ ಹೊರಹಾಕಿದ್ದರೆ ಕೆಂಪು ಬಣ್ಣದಿಂದ ಸುತ್ತುತ್ತಿರುವ ಈ v out ಆಗಿದೆ ಆದರೆ ಅದು ನಿಜವಲ್ಲ ಈ v out ಇಲ್ಲಿದೆ ಈ v out ವಾಸ್ತವವಾಗಿ vwave ಆಗಿದೆ ಆದ್ದರಿಂದ ನಾನು ಮೊದಲಿನಿಂದಲೂ x v t ಎಂದು ಬರೆದಿದ್ದೇನೆ ಸಹ ಇಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ ಏಕೆಂದರೆ ನಮ್ಮಲ್ಲಿ 2πinternalt vtvwave2πclockt ಇರುತ್ತದೆ ಆದ್ದರಿಂದ ಅದು ಸಮಸ್ಯೆಯಲ್ಲ ಮತ್ತು ಇದು t ರದ್ದುಗೊಳಿಸುತ್ತದೆ ಮತ್ತು 2π ರದ್ದುಗೊಳಿಸುತ್ತದೆ ಆದ್ದರಿಂದ ನಾವು internal n ಅನ್ನು ತೆಗೆದುಕೊಳ್ಳೋಣ ಆದ್ದರಿಂದ ನೀವು internalt vtwave clockt ಪಡೆಯುತ್ತೀರಿ t ಮತ್ತೆ ರದ್ದುಗೊಳ್ಳುತ್ತದೆ ಮತ್ತು ನೀವು internal ಗೆ ಬದಲಿಸಿದರೆ ಅದು ಬೇರೇನಲ್ಲ ಅದು mc2h1 v2c2 vwavemc21 v2c2h ಆಗಿದೆ ನಾವು ಸುತ್ತಲೂ ವಿಷಯಗಳನ್ನು ಶಫ್ಫಲ್ ಮಾಡುತ್ತಿದ್ದೇವೆ ಮತ್ತು ನೀವು vwave mc2h11 v2c2 1 v2c2 ಅನ್ನು ಪಡೆಯುತ್ತೀರಿ ಮತ್ತು ಇದು ನಿಮಗೆ mv2h1 v2c2 ಅನ್ನು ನೀಡುತ್ತದೆ λhmv1 v2c2 ಗೆ ಕಾರಣವಾಗುತ್ತದೆ ಇದು ಡಿ ಬ್ರೊಗ್ಲಿ ರವರ ಸೂತ್ರವಾಗಿದೆ ಇದು ಡಿರವೇಷನ್ ಅಲ್ಲ ಎಂದು ನಾನು ಮತ್ತೆ ಒತ್ತಿ ಹೇಳುತ್ತೇನೆ ಡಿ ಬ್ರೊಗ್ಲಿ ಈ ರೀತಿ ಬಂದರು ಪ್ರಾಯೋಗಿಕವಾಗಿ ಪರಿಶೀಲಿಸದಿದ್ದಲ್ಲಿ ಇದು ಸಂಪೂರ್ಣವಾಗಿ ತಪ್ಪಾಗಬಹುದು ಆದ್ದರಿಂದ ವಾಸ್ತವವಾಗಿ ಅವರ ಪ್ರಬಂಧ ರಕ್ಷಣೆಯಲ್ಲಿ ಇದನ್ನು ಕೇಳಲಾಯಿತು ಇದು ಅವರ ಪ್ರಬಂಧವಾಗಿದೆ ನೀವು ಈ ಅಸಾಮಾನ್ಯ ಪ್ರಸ್ತಾಪವನ್ನು ಹೇಗೆ ಪರಿಶೀಲಿಸುತ್ತೀರಿ ಮತ್ತು ನೀವು ವಿವರ್ತನೆ ಪ್ರಯೋಗಗಳನ್ನು ಮಾಡುತ್ತೀರಿ ಎಂದು ಅವರು ಹೇಳಿದರು ಮತ್ತು ಆ ಪ್ರಯೋಗದಲ್ಲಿ ನೀವು ಅವರಿಂದ ಅನ್ನು ಪಡೆದಂತೆಯೇ ಆಗಿದ್ದರೆ ಅದು ನಿಜ ಆದ್ದರಿಂದ ಆ ಸಮಯದಲ್ಲಿ ಲಭ್ಯವಿರುವ ಪ್ರಯೋಗಗಳು ಕ್ಷ ಕಿರಣ ಡಿಫ್ಫ್ರೆಕ್ಷನ್ ಮತ್ತು ಈ ಪದ ವಿವರ್ತನೆಯು ಮುಖ್ಯವಾದುದು ಏಕೆಂದರೆ ನಾನು ಈಗ ಹೇಳುತ್ತೇನೆ ಒಂದು ಕಣಕ್ಕೆ ಸಂಬಂಧಿಸಿದ ತರಂಗಗಳು ಇದ್ದರೆ ಈ ತರಂಗಗಳು ಮಧ್ಯಪ್ರವೇಶಿಸಬಹುದು ಇದು ತರಂಗಗಳು ಮಧ್ಯಪ್ರವೇಶಿಸುವ ಒಂದು ನಿರ್ದಿಷ್ಟ ತರಂಗ ಆಸ್ತಿಯಾಗಿದೆ ಆದ್ದರಿಂದ ಈ ಸಂಬಂಧಿತ ತರಂಗಗಳ ವಿವರ್ತನೆಯ ಮತ್ತೊಂದು ರೂಪದಲ್ಲಿ ನೀವು ಹಸ್ತಕ್ಷೇಪವನ್ನು ತೋರಿಸಿದರೆ ನಾವು ಅದನ್ನು ಸಾಬೀತುಪಡಿಸುತ್ತೇವೆ ಆದ್ದರಿಂದ ಇದನ್ನು ಡೇವಿಸ್ಸನ್ ಗೆರ್ಮರ್ ರವರ ಪ್ರಯೋಗ ಎಂದೂ ಕರೆಯಲಾಗುತ್ತದೆ ಥಾಂಪ್ಸನ್ Thompson's ರವರ ಪ್ರಯೋಗ ಆದ್ದರಿಂದ ಕ್ಷ ಕಿರಣ ಡಿಫ್ಫ್ರೆಕ್ಷನ್ ನಲ್ಲಿ ಏನಾಗುತ್ತದೆ ಎಂದು ನಾನು ನಿಮಗೆ ಹೇಳುತ್ತೇನೆ ಇದು ನನಗೆ ಬ್ರಾಗ್ ಫಾರ್ಮಲ್ ವನ್ನು ನೀಡುತ್ತದೆ ಒಂದು ಕ್ರಿಸ್ಟಲ್ ನ 2 ಪದರಗಳು ಕ್ರಿಸ್ಟಲ್ ಈ ಪರಮಾಣುಗಳನ್ನು ನಿಯಮಿತವಾಗಿ ಇರಿಸಿದೆ ಎಂದು ಭಾವಿಸೋಣ ಮತ್ತು ಈ 2 ಕೋನಗಳನ್ನು ನಾನು ಹೊಂದಿದ್ದೇನೆ ಡಿಸ್ಟೆನ್ಸ್ d ಮತ್ತು ಕ್ಷ ಕಿರಣ ಬಂದು ಆ ನಿರ್ದಿಷ್ಟ ಕೋನಗಳಲ್ಲಿ ನೀವು ನೋಡುವುದನ್ನು ಕ್ರಿಸ್ಟಲ್ ನ ಮೇಲ್ಮೈಯ ಸಮತಲದಿಂದ ಹೊರಗೆ ಹೋದರೆ ನೀವು ಸಾಕಷ್ಟು ಹಸ್ತಕ್ಷೇಪವನ್ನು ನೋಡುತ್ತೀರಿ ನೀವು ಇತರ ಕೋನಗಳಲ್ಲಿ ಸಾಕಷ್ಟು ಶಿಖರಗಳನ್ನು ನೋಡುತ್ತೀರಿ ಏನೂ ಆಗುವುದಿಲ್ಲ ಆದ್ದರಿಂದ ನಾವು ಕ್ಷ ಕಿರಣ ಡಿಫ್ಫ್ರೆಕ್ಷನ್ ನಲ್ಲಿದ್ದೇವೆ ಎಂದು ವಿವರಿಸಿದ ರೀತಿಯಾಗಿದೆ ಇದನ್ನು ವಿವರಿಸಿದ ವಿಧಾನವೆಂದರೆ ಈ ಪರಮಾಣುಗಳಿಂದ ರೂಪುಗೊಳ್ಳುವ ಈ ಕೋನಗಳು ಕ್ಷ ಕಿರಣಗಳಿಗೆ ಕನ್ನಡಿಗಳಂತೆ ಕಾರ್ಯನಿರ್ವಹಿಸುತ್ತವೆ ಆದ್ದರಿಂದ ಒಂದು ಕ್ಷ ಕಿರಣ ಮೇಲಿನ ಮೇಲ್ಮೈಯಿಂದ ಪ್ರತಿಫಲಿಸುತ್ತದೆ ಮತ್ತು ಕೆಳಗಿನ ಮೇಲ್ಮೈಯಿಂದ ಪ್ರತಿಫಲಿಸುತ್ತದೆ ಮತ್ತು ಕರ್ಲಿ ಬ್ರಾಕೆಟ್ ರವರು ತೋರಿಸಿದ ಈ ಮಾರ್ಗದ ವ್ಯತ್ಯಾಸದಿಂದ ನೀಡಲ್ಪಟ್ಟ 2 ರಿಫ್ಲೆಕ್ಟೆಡ್ ರೇ ಗಳ ನಡುವಿನ ಹಂತದ ವ್ಯತ್ಯಾಸವು ಈ ಕ್ಷ ಕಿರಣದ ಲ್ಯಾಂಬ್ಡಾ ದ ಪೂರ್ಣಸಂಖ್ಯೆಯಾಗಿದೆ ನಂತರ ನಾವು ಆ ದಿಕ್ಕಿನಲ್ಲಿ ಪ್ರತಿಫಲಿಸುವ ಬಹಳಷ್ಟು ಕ್ಷ ಕಿರಣ ಅನ್ನು ನೋಡುತ್ತೇವೆ ಆದ್ದರಿಂದ ಈ ಡಿಸ್ಟೆನ್ಸ್ d ಆಗಿದ್ದರೆ ಮತ್ತು ಈ ಕೋನ ಇದ್ದು ಇದಕ್ಕೆ ಅನುಗುಣವಾದ ಸೂತ್ರ ಯಾವುದು ಎಂದು ನೋಡೋಣ ಆದ್ದರಿಂದ ನಾನು ಇಲ್ಲಿ ಪರ್ಪೆಂಡಿಕುಲಾರ್ ಆಗಿ ಸೆಳೆಯುತ್ತಿದ್ದರೆ ಕೋನವು ಗುಲಾಬಿ ಬಣ್ಣದಿಂದ ತೋರಿಸಲ್ಪಟ್ಟ ಈ ಕೋನವು ಥೀಟಾ ಆಗಿರುತ್ತದೆ ಇದು ಆಗುತ್ತದೆ ಆದ್ದರಿಂದ ಈ ಸುರುಳಿಯಾಕಾರದ ಬ್ರಾಕೆಟ್ ಡಿಸ್ಟೆನ್ಸ್ dSinθ ಆಗಿರುತ್ತದೆ ಮತ್ತು ಈ ಕಡೆಯಲ್ಲಿ dSinθ ಆಗುತ್ತದೆ ಆದ್ದರಿಂದ ಅಪ್ಪರ್ ಸರ್ಫೇಸ್ ಮತ್ತು ಲೋಯರ್ ಸರ್ಫೇಸ್ ಯಿಂದ ರಿಫ್ಲೆಕ್ಟೆಡ್ x rays ನಡುವಿನ ಒಟ್ಟು ಮಾರ್ಗ ವ್ಯತ್ಯಾಸವು 2dSinθ a ಮತ್ತು ಬ್ರಾಗ್ ಸೂಚಿಸಿದಂತೆ ಅದು 2dSinθλ ಅಥವಾ 2 ಆಗಿದ್ದರೆ ಮತ್ತು ಸಾಮಾನ್ಯವಾಗಿ ಕ್ಷ ಕಿರಣದ ತರಂಗಾಂತರದ n ಪೂರ್ಣಾಂಕದ ಬಹುಸಂಖ್ಯೆಯೆಂದಿದ್ದಾರೆ ನಾನು ರಚನಾತ್ಮಕ ಹಸ್ತಕ್ಷೇಪವನ್ನು ನೋಡಲಿದ್ದೇನೆ ಮತ್ತು ನಾನು ಆ x rayಯು ಕೋನದಲ್ಲಿ ಪ್ರತಿಫಲಿಸುವುದನು ನೋಡಲಿದ್ದೇನೆ ಬೇರೆ ಯಾವುದೇ ಕೋನದಲ್ಲಿ ನೀವು ಅಷ್ಟೊಂದು ಪ್ರತಿಫಲನವನ್ನು ನೋಡುವುದಿಲ್ಲ ಆದ್ದರಿಂದ ಇದನ್ನು ಬ್ರಾಗ್ ಫಾರ್ಮುಲಾ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಒಬ್ಬರು ಎಲೆಕ್ಟ್ರಾನ್ ಗಳೊಂದಿಗೆ ಅದೇ ಕೆಲಸವನ್ನು ಮಾಡಬಹುದು ಈ ಸಂದರ್ಭದಲ್ಲಿ ಒಬ್ಬರು ಏನು ಮಾಡುತ್ತಾರೆಂದರೆ ಈ ಕ್ರಿಸ್ಟಲ್ಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಕ್ಷ ಕಿರಣಗಳಿಗೆ ಬದಲಾಗಿ ನೀವು ಎಲೆಕ್ಟ್ರಾನ್ ಗಳು ಬರಲು ಅವಕಾಶ ಮಾಡಿಕೊಡುತ್ತೀರಿ ಮತ್ತು ಸಂಬಂಧಿತ ತರಂಗಗಳು ಅಪ್ಪರ್ ಸರ್ಫೇಸ್ ಮತ್ತು ಲೋಯರ್ ಸರ್ಫೇಸ್ ಯಿಂದಲೂ ಪ್ರತಿಫಲಿಸುತ್ತದೆ ಮತ್ತು ನೀವು ಶಿಖರಗಳನ್ನು ಕೆಲವು ಕೋನಗಳಲ್ಲಿ ಮಾತ್ರ ನೋಡಬೇಕು ಮತ್ತು ಆ ಶಿಖರಗಳು ಸಂಬಂಧಿತ ತರಂಗಗಳ ರಚನಾತ್ಮಕ ಹಸ್ತಕ್ಷೇಪಕ್ಕೆ ಅನುಗುಣವಾಗಿರುತ್ತವೆ ಆದ್ದರಿಂದ ಈ ಕ್ರಿಸ್ಟಲ್ನ d ನನಗೆ ತಿಳಿದಿದ್ದರೆ ಆ ತರಂಗಗಳು ನಿಜವಾಗಿಯೂ ಅಸ್ತಿತ್ವದಲ್ಲಿದ್ದರೆ ನಾನು ಬಲವಾದ ಪ್ರತಿಫಲನವನ್ನು ನೋಡಬೇಕು 2dSinθdeBroglie ಅದು hp ಅಥವಾ 2deBroglie ಅನ್ನು ಹೊಂದಿದೆ ಮತ್ತು ಹೀಗೆ ಮತ್ತು ಇದನ್ನು ಪ್ರಾಯೋಗಿಕವಾಗಿ ದೃಡ ಪಡಿಸಲಾಯಿತು ಇದರಲ್ಲಿ ಲ್ಯಾಂಬ್ಡಾ ನಿಜವಾಗಿಯೂ ಇದೆ ಎಂದು ಸ್ಥಾಪಿಸಿತು ಅಲ್ಲಿ ಇದು ತರಂಗಕ್ಕೆ ಸಂಬಂಧಿಸಿದೆ ಮತ್ತು ನೀವು ಕ್ರಿಸ್ಟಲ್ನಿಂದ ಎಲೆಕ್ಟ್ರಾನ್ ವಿವರ್ತನೆಯನ್ನು ಮಾಡುವಾಗಲೂ ನಿಖರವಾಗಿ ಕ್ಷ ಕಿರಣ ಅನ್ನು ಡಿಫ್ರಾಕ್ಷನ್ ಮಾದರಿಯಂತೆ ನೋಡುತ್ತೀರಿ ಇದನ್ನು 1930 ರ ದಶಕದಲ್ಲಿ ಬಹಳ ಹಿಂದೆಯೇ ಮಾಡಲಾಯಿತು ಉದಾಹರಣೆಗೆ ಆಧುನಿಕ ಪ್ರಯೋಗಗಳು ಸಹ ಇವೆ ನೀವು ಫಾರ್ಮ್ ಅನ್ನು ನೆನಪಿಸಿಕೊಂಡರೆ ಅದು ಅದ್ಭುತವಾಗಿದೆ ಬೆಳಕಿನ ತರಂಗ ಸ್ವರೂಪವನ್ನು ಯಂಗ್ಸ್ ಡಬಲ್ ಸ್ಲಿಟ್ Young's double slit ರವರ ಪ್ರಯೋಗದಿಂದ ಸ್ಥಾಪಿಸಲಾಗಿದೆ ಆದ್ದರಿಂದ ಎಲೆಕ್ಟ್ರಾನ್ ಗಳಿಗಾಗಿ ನಾನು ಯಂಗ್ಸ್ ಡಬಲ್ ಸ್ಲಿಟ್Young's double slit ಪ್ರಯೋಗವನ್ನು ಮಾಡಬಹುದೇ ಡಬಲ್ ಸ್ಲಿಟ್ ಎಲೆಕ್ಟ್ರಾನ್ ಗಳು ಬರಲಿ ಮತ್ತು ನಾನು ದೂರದ ತುದಿಯಲ್ಲಿ ಒಂದು ಫ್ರಿಂಜ್ ಮಾದರಿಯನ್ನು ಪಡೆಯುತ್ತೇನೆಯೇ ಎಂದು ನೋಡಿ ಯಂಗ್Young'sರವರ ಪ್ರಯೋಗದಲ್ಲಿದ್ದಂತೆ ಈಗ ಒಂದು ದಿನ ಇದನ್ನು ಮಾಡಬಹುದು ಏಕೆಂದರೆ ನಾವು ಸಾಕಷ್ಟು ಸಣ್ಣದಾದ ಸೀಳುಗಳನ್ನು ಮಾಡಬಹುದು ಏಕೆಂದರೆ ನಾವು ನಡುವೆ ಅಂತರವನ್ನು ರಚಿಸಬಹುದು ಅವುಗಳು ಇತರ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಸಾಕಷ್ಟು ಚಿಕ್ಕದಾಗಿದೆ ಮತ್ತು ಈ ಪ್ರಯೋಗವನ್ನು ಸಹ ಮಾಡಲಾಗಿದೆ ಮತ್ತು ಇದರ ತರಂಗಾಂತರವು ನಿಜಕ್ಕೂdeBroglie ಎಂದು ಖಚಿತಪಡಿಸುತ್ತದೆ ಮೂರನೆಯ ಪ್ರಯೋಗವು ತುಂಬಾ ಆಸಕ್ತಿದಾಯಕವಾಗಿತ್ತು ಇದು ಡಿರಾಕ್ ಕಪಿಟ್ಸಾ ರವರ ಪ್ರಯೋಗ ಮತ್ತು 1990 ರ ದಶಕದಲ್ಲಿ ಮತ್ತು ನಂತರದಲ್ಲಿ ಈ ಪ್ರಯೋಗಗಳನ್ನು ಸಹ ನಡೆಸಲಾಗಿದೆ ಇದಕ್ಕೆ ಹೆಚ್ಚಿನ ತೀವ್ರತೆಯ ಬೆಳಕು ಬೇಕಿತ್ತು ಆದ್ದರಿಂದ ಪ್ರಯೋಗವೆಂದರೆ ಡಿರಾಕ್ ಮತ್ತು ಕಪಿಟ್ಸಾ ರವರು ಹೇಳಿದ್ದು ಕ್ರಿಸ್ಟಲ್ ಮೆಟೀರಿಯಲ್ನಿಂದ ಕ್ಷ ಕಿರಣಗಳನ್ನು ವಿಂಗಡಿಸಬಹುದಾದರೆ ಮತ್ತು ಎಲೆಕ್ಟ್ರಾನ್ ಗಳು ನಿಜವಾಗಿಯೂ ತರಂಗ ಸ್ವರೂಪವನ್ನು ಹೊಂದಿದ್ದರೆ ಎಲೆಕ್ಟ್ರಾನ್ ಗಳನ್ನು ಸಹ ಬೆಳಕಿನ ತರಂಗದಿಂದ ವಿರೂಪಗೊಳಿಸಬಹುದು ಏಕೆಂದರೆ ನಿಂತಿರುವ ಬೆಳಕಿನ ತರಂಗವು ಈ ಆವರ್ತಕತೆಯನ್ನು ಹೊಂದಿದೆ ಮತ್ತು ಇದು ಬೆಳಕಿನ ಕ್ರಿಸ್ಟಲ್ ನಂತಿದ್ದು ಇದರಿಂದ ನಾನು ಎಲೆಕ್ಟ್ರಾನ್ ಗಳನ್ನು ವಿಂಗಡಿಸಬಹುದು ಮತ್ತು ಈ ಪ್ರಯೋಗಗಳನ್ನು ಸಹ ನಡೆಸಲಾಗಿದೆ ಎಲೆಕ್ಟ್ರಾನ್ ಗಳನ್ನು ವಿವರ್ತಿಸಲು ನಿಮಗೆ ಬೆಳಕಿನ ತೀವ್ರತೆಯನ್ನು ನೀಡುವ ಆವಿಷ್ಕರಿಸಿದ ಹೆಚ್ಚಿನ ತೀವ್ರತೆಯ ಲೇಸರ್ ಗಳಿಗೆ ಅವರು ಕಾಯಬೇಕಾಗಿತ್ತು ಆದ್ದರಿಂದ ಅದನ್ನೂ ಒಂದು ನಿಮಿಷದಲ್ಲಿ ಹೇಳುತ್ತೇನೆ ಆದ್ದರಿಂದ ನಾನು 2 ಕನ್ನಡಿಗಳ ನಡುವೆ ನಿಂತಿರುವ ಬೆಳಕಿನ ತರಂಗವನ್ನು ಹೊಂದಿದ್ದರೆ ಆವರ್ತಕತೆಯು ಬೆಳಕು light2 ಆಗಿದೆ ಆದ್ದರಿಂದ ಇದು ಕ್ರಿಸ್ಟಲ್ ನ d ನಂತೆ ಆಗುತ್ತದೆ ಮತ್ತು ನಾನು ಎಲೆಕ್ಟ್ರಾನ್ ಗಳನ್ನು ಒಳಗೆ ತಂದರೆ ಮತ್ತು ಅವು ಭಿನ್ನಾಭಿಪ್ರಾಯ ಹೊಂದಿದ್ದರೆ ನಾನು 2 d sinelectrons ಹೊಂದಿರಬೇಕು 2light2Sinθelectrons ಈ 2 ಅನ್ನು ರದ್ದುಗೊಳ್ಳುತ್ತದೆ ಮತ್ತು ಈ ಲೈಟ್ ಕ್ರಿಸ್ಟಲ್ ಗಳಿಂದ ನಿರ್ದಿಷ್ಟ ಕೋನದಲ್ಲಿ ಬಹಳಷ್ಟು ಎಲೆಕ್ಟ್ರಾನ್ ಗಳು ಭಿನ್ನವಾಗಿರುವುದನ್ನು ನಾನು ನೋಡಿದಾಗ ಈ ಸಮೀಕರಣವನ್ನು ಪೂರೈಸಲು ನನಗೆ ಸಾಧ್ಯವಾಗುತ್ತದೆ ಕ್ರಿಸ್ಟಲ್ ಕೋನಗಳು ಈ ರೀತಿಯಾಗಿವೆ ಎಂದು ಈಗ ನೀವು ಇಲ್ಲಿ ಗಮನಿಸಿ ನೋಡುತ್ತೀರಿ ಈ ಸೂತ್ರವನ್ನು ಶಾಸ್ತ್ರೀಯವಾಗಿಯೂ ಪಡೆಯಬಹುದು ಆದಾಗ್ಯೂ ಅದನ್ನು ತರಂಗ ದೃಷ್ಟಿಕೋನದಿಂದ ನೋಡುವುದು ಆಸಕ್ತಿದಾಯಕವಾಗಿದೆ ಆದ್ದರಿಂದ ನಾನು ನಿಮಗೆ ಕ್ಲಾಸಿಕ್ ಡೇವಿಸ್ಸನ್ ಗೆರ್ಮರ್ ಅದರ ತರಂಗ ಸ್ವರೂಪವನ್ನು ನಿಜವಾಗಿ ಖಚಿತಪಡಿಸುತ್ತದೆ ನಾನು ಡಬಲ್ ಸ್ಲಿಟ್ ಪ್ರಯೋಗದ ಬಗ್ಗೆ ಮಾತನಾಡಿದ್ದೇನೆ ಅದು ನಿಜವಾಗಿ ತರಂಗ ಹಸ್ತಕ್ಷೇಪ ವಿದ್ಯಮಾನವಾಗಿದೆ ಮತ್ತು ಕಪಿಟ್ಸಾ ಡಿರಾಕ್ ರವರು ಪ್ರಸ್ತಾಪದ ಬಗ್ಗೆಯೂ ಮಾತನಾಡಿದ್ದೇನೆ ಇದನ್ನು ಹೆಚ್ಚಿನ ತೀವ್ರತೆಯ ಲೇಸರ್ ಗಳೊಂದಿಗೆ ನಿರ್ವಹಿಸಲಾಗಿದೆ ಆದ್ದರಿಂದ ಎಲೆಕ್ಟ್ರಾನ್ ಗಾಗಿ deBroglie ಪ್ರಾಯೋಗಿಕ ದೃಢೀಕರಣವನ್ನು ಪರಿಶೀಲಿಸಬಹುದಾದ ತರಂಗಗಳು ಇವು ಈಗ ನೀವು ಇಲ್ಲಿಯವರೆಗೆ ಆಶ್ಚರ್ಯ ಪಡುತ್ತಿರಬೇಕು ನಾನು ಎಲೆಕ್ಟ್ರಾನ್ ಗಳ ಬಗ್ಗೆ ಹೇಗೆ ಮಾತನಾಡುತ್ತಿದ್ದೇನೆಂದರೆ ಎಲೆಕ್ಟ್ರಾನ್ ಗಳ ವಿವರ್ತನೆಯ ಬಗ್ಗೆ ಏಕೆ ಮಾತನಾಡುತ್ತಿದ್ದೇನೆ ಏಕೆಂದರೆ hmelectronv ಆಗಿರುವ electronsಗಳು ಭಾರವಾದ ಕಣಗಳಿಗಿಂತ ದೊಡ್ಡದಾಗಿದೆ ಮತ್ತು ತರಂಗ ಉದ್ದವನ್ನು ದೊಡ್ಡದಾಗಿಸುವುದರಿಂದ ವಿವರ್ತನೆ ಅಥವಾ ಹಸ್ತಕ್ಷೇಪವನ್ನು ನೋಡುವುದು ಸುಲಭ ಮತ್ತು ಆದ್ದರಿಂದ ಒಂದು ಎಲೆಕ್ಟ್ರಾನ್ ಗಳೊಂದಿಗೆ ಕಾರ್ಯನಿರ್ವಹಿಸುತ್ತದೆ ನಾನು ಗಮನಸೆಳೆಯಲು ಬಯಸುವ ಇತರ ವಿಷಯವೆಂದರೆ ನಾವು ನೋಡುವುದು ಸ್ಫಟಿಕದಿಂದ ಎಲೆಕ್ಟ್ರಾನ್ ವಿವರ್ತನೆ ಅದು ಪ್ರತಿ ಎಲೆಕ್ಟ್ರಾನ್ಗೆ ಸಂಬಂಧಿಸಿದ ತರಂಗವಾಗಿದ್ದು ಅದು ಸ್ವತಃ ಹಸ್ತಕ್ಷೇಪ ಮಾಡುತ್ತದೆ ಆದ್ದರಿಂದ ಒಂದೇ ಎಲೆಕ್ಟ್ರಾನ್ಗೆ ಸಂಬಂಧಿಸಿದ ತರಂಗವು ಸ್ವತಃ ಹಸ್ತಕ್ಷೇಪ ಮಾಡುತ್ತದೆ ಆದ್ದರಿಂದ ಎಲೆಕ್ಟ್ರಾನ್ನಲ್ಲಿ ಎಲೆಕ್ಟ್ರಾನ್ ಇಂಟರ್ಫೇಸ್ ಆಗಿರುವುದಿಲ್ಲ ಅದು ಪ್ರತಿಯೊಂದು ಎಲೆಕ್ಟ್ರಾನ್ನೊಂದಿಗೆ ತರಂಗ ಸಂಯೋಜನೆಯಾಗಿದ್ದು ಅದು ಸ್ವತಃ ಹಸ್ತಕ್ಷೇಪ ಮಾಡುತ್ತದೆ ಅದೇ ರೀತಿ ನಾನು ಎಲೆಕ್ಟ್ರಾನ್ಗಳೊಂದಿಗಿನ ಡಬಲ್ ಡಿಫ್ರಾಕ್ಷನ್ ಡಬಲ್ ಸ್ಲಿಟ್ ಪ್ರಯೋಗದ ಬಗ್ಗೆ ಮಾತನಾಡುವಾಗ ಪ್ರತಿ ಎಲೆಕ್ಟ್ರಾನ್ ತರಂಗವು ಸ್ವತಃ ಮಧ್ಯಪ್ರವೇಶಿಸುತ್ತದೆ ಅದು ಎಲೆಕ್ಟ್ರಾನ್ ತನ್ನೊಂದಿಗೆ ಹಸ್ತಕ್ಷೇಪ ಮಾಡುವುದರಿಂದ ನಿಮಗೆ ಸ್ವಲ್ಪ ತೊಂದರೆಯಾಗುತ್ತದೆ ನಾನು ಹೇಳಬಲ್ಲ ಕ್ವಾಂಟಮ್ ಮೆಕ್ಯಾನಿಕ್ಸ್ ಜಗತ್ತಿಗೆ ಸ್ವಾಗತ ಯಂಗ್ಸ್ ಡಬಲ್ ಸ್ಲಿಟ್ Young's double slitರವರ ಪ್ರಯೋಗದ ಸೂತ್ರವನ್ನು ನಾನು ಉದ್ದೇಶಪೂರ್ವಕವಾಗಿ ಪಡೆದುಕೊಂಡಿಲ್ಲ ಏಕೆಂದರೆ ನಿಮ್ಮ ಹನ್ನೆರಡನೇ ತರಗತಿಯ ಭೌತಶಾಸ್ತ್ರ ನಿಮಗೆ ಚೆನ್ನಾಗಿ ತಿಳಿದಿದೆ ಆದ್ದರಿಂದ ಇದು ನಿಮಗೆ ಮ್ಯಾಟರ್ ವೇವ್ ಗಳ ಪರಿಚಯವನ್ನು ಮುಕ್ತಾಯಗೊಳಿಸುತ್ತದೆ ಇದು ಕಣದೊಂದಿಗೆ ತರಂಗಗಳಿಗೆ ಸಂಬಂಧಿಸಿದ ತರಂಗಾಂತರವನ್ನು ಅದರ ಆವೇಗಕ್ಕೆ ಅನುಗುಣವಾಗಿ ಹೇಗೆ ನೀಡಲಾಗುತ್ತದೆ ಮತ್ತು ಅದನ್ನು ಹೇಗೆ ಪ್ರಾಯೋಗಿಕವಾಗಿ ಪರಿಶೀಲಿಸಲಾಗುತ್ತದೆ ಎಂಬುದನ್ನು ಇದು ನಿಮಗೆ ತಿಳಿಸುತ್ತದೆ ಮುಂದಿನ ಉಪನ್ಯಾಸದ ನಂತರ ನಾವು ದ ಬ್ರೊಗ್ಲಿ ರವರ ತರಂಗಗಳ ವಿಷಯದಲ್ಲಿ ಈ ಕಣಗಳಿಗೆ ಶ್ರೊಡಿಂಗರ್ Schrödinger ಸಮೀಕರಣ ಎಂದು ಕರೆಯಲ್ಪಡುವ ತರಂಗ ಸಮೀಕರಣವನ್ನು ಅಭಿವೃದ್ಧಿಪಡಿಸುತ್ತೇವೆ ಮತ್ತು ಅದರೊಂದಿಗೆ ಕೆಲಸ ಮಾಡಲು ಪ್ರಾರಂಭಿಸುತ್ತೇವೆ ಅದು ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಶ್ರೊಡಿಂಗರ್ Schrödinger ಎಕ್ಸ್ಪ್ಲೋಷನ್ ಆಗಿರುತ್ತದೆ